ಮೊದಲನೆಯದನ್ನು ಇ ಆರ್ ಓ ಇ ಐ ಎಂದು ಕರೆಯಲಾಗುತ್ತದೆ ಎರಡನೆಯದನ್ನು ಮರುಪಾವತಿ ಅವಧಿ ಮತ್ತು ಮೂರನೆಯದು ನಾವು ಎರಡನೆಯದನ್ನು ಎನ್N ನಿಂದ ಸೂಚಿಸಿದ್ದೇವೆ ಮತ್ತು ಮೂರನೆಯದುನಾವು ಚರ್ಚಿಸಿದ ಮೂರನೆಯದು ಹೂಡಿಕೆಯ ಮೇಲಿನ ಲಾಭ ಆಗಿದೆ ಇಂದು ನಾವು ಈ ನಾಲ್ಕನೆಯದನ್ನು ತೆಗೆದುಕೊಳ್ಳುತ್ತೇವೆ ಅದು ನಿವ್ವಳ ಪ್ರಸ್ತುತ ಮೌಲ್ಯವಾಗಿದೆ ಈಗ ನಿವ್ವಳ ಪ್ರಸ್ತುತ ಮೌಲ್ಯ ಎಂದರೇನು ನೀವು ನೆನಪಿಸಿಕೊಂಡರೆ ನಾವು ಮೊದಲು ಯಾವಾಗ ಮರುಪಾವತಿ ಅವಧಿಯ ಬಗ್ಗೆ ಅಥವಾ ಹೂಡಿಕೆಯ ಮೇಲಿನ ಲಾಭದ ಬಗ್ಗೆ ಮಾತನಾಡುತ್ತಿದ್ದೆವು ಆಗ ನಾವು ವರ್ಷಗಳಲ್ಲಿ ನಿವ್ವಳ ಹಣದ ಹರಿವನ್ನು ನಗದು ಹರಿವುಗಳನ್ನು ಸೇರಿಸುತ್ತಿದ್ದೆವು ಮತ್ತು ಅದು ಯಾವಾಗ ಒಟ್ಟುಗೂಡುತ್ತಿತ್ತು ಆಗ ಅದು ಆರಂಭಿಕ ಹೂಡಿಕೆಗೆ ಸಮಾನ ಆಗುತ್ತಿತ್ತು ಆದರೆ ಅದನ್ನು ನಾವು ಗಣನೆಗೆ ತೆಗೆದುಕೊಳ್ಳಲಿಲ್ಲ ಮತ್ತು ನಾವು ಹೇಳುವ ಪ್ರಕಾರ ಇದು ಒಂದು ನ್ಯೂನತೆ ಆಗಿದೆ ಯಾವಾಗ ನಾವು ಇವುಗಳ ವಿಚಾರ ಮಾತನಾಡುತ್ತಿದ್ದೆವು ಆಗ ಆ ಹಣಕ್ಕೆ ಸಮಯದ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡಿರಲಿಲ್ಲ ಮುಂದಿನ ವರ್ಷ 100 ರೂಪಾಯಿ ಅಥವಾ ಇಂದು 100 ರೂಪಾಯಿಗೆ ಬೆಲೆ ಉಳ್ಳದ್ದಾಗಿದೆ ಮುಂದಿನ ವರ್ಷ ಅದರ ಮೌಲ್ಯ ತುಂಬಾ ಕಡಿಮೆ ಆಗುತ್ತದೆ ಅದಕ್ಕೆ ಕಾರಣ ಹಣದುಬ್ಬರ ಆಗಿದೆ ನಾನು ಇಂದು 100 ರೂಪಾಯಿಗೆ ಎಷ್ಟೆಲ್ಲಾ ಪಡೆಯುತ್ತೇನೆ ಮತ್ತು ನಾನು 100 ರೂಪಾಯಿಗೆ ಏನು ಪಡೆಯುತ್ತೇನೆ 5 ವರ್ಷಗಳ ನಂತರ ಅದು ತುಂಬಾ ವಿಭಿನ್ನವಾಗಲಿದೆ ಎಂದು ಹೇಳಬಹುದು 5 ವರ್ಷಗಳ ನಂತರ ಆ 100ರೂಪಾಯಿಯ ಮೌಲ್ಯ ತುಂಬಾ ಕಡಿಮೆಯಾಗುತ್ತದೆ ಆದ್ದರಿಂದ ಅದು ಸಮಸ್ಯೆಯ ತಿರುಳು ಆಗಿದೆ ಮತ್ತು ಈ ನಿವ್ವಳ ಪ್ರಸ್ತುತ ಮೌಲ್ಯ ವಿಧಾನವು ಇದನ್ನು ಪರಿಹರಿಸಲು ಪ್ರಯತ್ನಿಸುತ್ತದೆ ಮೊದಲು ನಾವು ನಿವ್ವಳ ಪ್ರಸ್ತುತ ಮೌಲ್ಯ ಅಥವಾ ಎನ್ಪಿವಿ ಎಂದು ಬರೆಯೋಣ ನಾನು ಹೇಳುವುದೇನೆಂದರೆ ಹಣದ ಹರಿವಿನ ವಿಷಯವನ್ನು ವಿಭಿನ್ನ ಸಮಯದ ವಿವಿಧ ಮೌಲ್ಯಗಳಲ್ಲಿ ನಾವು ಮಾತನಾಡುತ್ತಿದ್ದೇವೆ ನಾವು ಇದನ್ನು ಹೋಲಿಕೆ ಮಾತ್ರ ಮಾಡಲು ಸಾಧ್ಯ ಸಾಮಾನ್ಯ ಛೇದದ ದೃಷ್ಟಿಯಿಂದ ನಾವು ಹೇಳೋಣ ಮತ್ತು ಇದು ಪ್ರಸ್ತುತ ಮೌಲ್ಯವಾಗಿದೆ ನಾನು ಇಂದು ಇಲ್ಲಿ ಕುಳಿತು ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಲು ಸ್ವಲ್ಪ ಹಣವನ್ನು ಹಾಕಬೇಕೆಂದು ನಿರ್ಧರಿಸಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ಪ್ರಸ್ತಾವನೆಯೊಂದಿಗೆ ನನ್ನ ಬಳಿಗೆ ಬಂದ ವ್ಯಕ್ತಿಯು ಯಾವಾಗ ವಿದ್ಯುತ್ ಸ್ಥಾವರವು ಚಾಲನೆಯಾಗುತ್ತದೆ ಮತ್ತು 2025 ರ ವೇಳೆಗೆ ನಡೆಯುತ್ತಿರುತ್ತದೆ ನೀವು ಆಗ 20 ಕೋಟಿ ಗಳಿಸಲಿದ್ದೀರಿ ಈ ರೀತಿ ಹೇಳುತ್ತಾರೆ ನಾನು 20 ಕೋಟಿ ಬಹಳಷ್ಟು ಹಣ ಎಂದು ಹೇಳುತ್ತೇನೆ ಆದರೆ ನಾನು ಹೇಳಲು ಹೊರಟಿರುವುದು ನೀವು 20 ಕೋಟಿ ಎಂದು ಹೇಳುತ್ತಿರುವಲ್ಲಿ ಒಂದು ಸೆಕೆಂಡ್ ಕಾಯಿರಿ ಆದರೆ ಅದು 2025ರಲ್ಲಿ ಸಿಗಬಹುದಾದ 20 ಕೋಟಿ ರೂಪಾಯಿ ಆಗಿದೆ ಆದ್ದರಿಂದ ಇಂದು ಇದರ ಮೌಲ್ಯ 20 ಕೋಟಿ ರೂ ಆಗಿದೆ ಮತ್ತು ನಾನು ಚಿಂತಿಸುತ್ತಿದ್ದೇನೆ ಅದು ಏನೆಂದರೆ 2025 ರಲ್ಲಿ ಇದರ ಮೌಲ್ಯ ಇಂದಿನ 20 ಕೋಟಿಗೆ ಸಮನಾಗಿಲ್ಲ ಎಂಬುದಾಗಿದೆ ಪ್ರಸ್ತುತ ಮೌಲ್ಯದ ಪರಿಕಲ್ಪನೆಯು ಅಲ್ಲಿ ಅಂದರೆ ಆ ಸಂದರ್ಭದಲ್ಲಿ ಬರುತ್ತದೆ ಆದ್ದರಿಂದ ನಾನು ಏನು ಮಾಡುತ್ತೇನೆಂದರೆ ನಾನು ಆರ್ ಎಂದು ಕರೆಯುವ ಸ೦ಜ್ಙೆಯನ್ನು ಪರಿಚಯಿಸುತ್ತೇನೆ ಮತ್ತು ನಾನು ಅದರ ಬಗ್ಗೆ ಮಾತನಾಡಲಿದ್ದೇನೆ ಸಾಮಾನ್ಯವಾಗಿ ಅಥವಾ ಆರ್ಥಿಕ ಪರಿಭಾಷೆಯಲ್ಲಿ ಇದನ್ನು ರಿಯಾಯಿತಿ ದರ ಎಂದು ಕರೆಯಲಾಗುತ್ತದೆ ಕೆಲವೊಮ್ಮೆ ಇದನ್ನು ಸಾಂದರ್ಭಿಕ ವೆಚ್ಚ ಎಂದೂ ಕರೆಯುತ್ತಾರೆ ಮತ್ತು ಕೆಲವರು ಇದನ್ನು ಹಣದುಬ್ಬರ ಸೂಚ್ಯಂಕ ಎಂದೂ ಕರೆಯುತ್ತಾರೆ ಮತ್ತು ನೀವು ಅದನ್ನು ಯಾವ ರೀತಿಯಲ್ಲಿ ನೋಡಬೇಕೆಂದು ಬಯಸುತ್ತೀರಿ ಕೆಲವರು ಹೇಳುತ್ತಾರೆ ಇದು ಹೂಡಿಕೆಯ ಮೇಲೆ ಗಳಿಸಬಹುದಾದ ಆದಾಯದ ದರ ಎಂದು ನಾನು ಹೇಳಲು ಪ್ರಯತ್ನಿಸುತ್ತಿರುವುದು ಏನೆಂದರೆ ಈ ಹಣವನ್ನು ವಿದ್ಯುತ್ ಸ್ಥಾವರದ ಮೇಲೆ ಹಾಕುವ ಬದಲು ನಾನು ಬ್ಯಾಂಕಿನಲ್ಲಿ ಇಟ್ಟರೆ ನಾನು ಸ್ವಲ್ಪ ಲಾಭವನ್ನು ಗಳಿಸುತ್ತಿದ್ದೆ ಎಂದುಕೊಳ್ಳುತ್ತೇನೆ ಆರ್ಥಿಕ ಪರಿಭಾಷೆಯಲ್ಲಿ ನಾವು ಪ್ರಸ್ತುತ ಮೌಲ್ಯದ ಬಗ್ಗೆ ಮಾತನಾಡುವಾಗ ದರವನ್ನು ರಿಯಾಯಿತಿ ದರ ಅಥವಾ ಆರ್ ಎಂದು ಕರೆಯುತ್ತೇವೆ ಆದ್ದರಿಂದ ಪಿವಿ ಪ್ರಸ್ತುತ ಮೌಲ್ಯಕ್ಕೆ ಸಮನಾಗಿರುತ್ತದೆ ಎಂದು ನಾನು ಹೇಳುತ್ತೇನೆ ಎನ್ ವರ್ಷಗಳ ಕೊನೆಯಲ್ಲಿ ಹಣದ ಹರಿವಿನ ಬಗ್ಗೆ ನಿವ್ವಳ ಹಣದ ಹರಿವಿನ ಬಗ್ಗೆ ಯೋಚಿಸಿದರೆ ಅಥವಾ ಎನ್ ನೇ ವರ್ಷದಲ್ಲಿ ನಾನು ಹೇಳುತ್ತೇನೆ ಇದು 1 r n ಅಲ್ಲಿ ಸಿಎಫ್ಎನ್ ಎನ್ನುವುದು ಎನ್ ನೇ ವರ್ಷಕ್ಕೆ ನಿವ್ವಳ ಹಣದ ಹರಿವು ಆಗಿದೆ ಆದ್ದರಿಂದ ಇದರೊಂದಿಗೆ ನಾನು ಶಕ್ತಿ ಅನುಸ್ಥಾಪನೆಯ ಪ್ರಸ್ತುತ ಮೌಲ್ಯವನ್ನು ಬರೆದರೆ ನಾನು ಅದನ್ನು ಈ ಕೆಳಗಿನಂತೆ ಬರೆಯುತ್ತೇನೆ ನಾನು ಅದನ್ನು CF 1 1 r 1 ಎಂದು ಬರೆಯುತ್ತೇನೆ ಮತ್ತು ಇದು ನಾನು ಉತ್ಪಾದಿಸಲಿರುವ ಎಲ್ಲಾ ಹಣದ ಹರಿವು ಆಗಿದೆ ಶಕ್ತಿ ಸ್ಥಾಪನೆಯ ಮೌಲ್ಯ ಏನು ಎಂದು ನೀವು ಕೇಳಿದರೆ ನಾನು ಅದನ್ನು ವಿವರಿಸಲು ಬಯಸುತ್ತೇನೆ ನೀವು ಮೊದಲ ವರ್ಷದಲ್ಲಿ 10 ಕೋಟಿ ಎರಡನೇ ವರ್ಷದಲ್ಲಿ 10 ಕೋಟಿ ಮೂರನೇ ವರ್ಷದಲ್ಲಿ 10 ಕೋಟಿ ಅಥವಾ 5 ಕೋಟಿ ಮಾಡಲು ಹೊರಟಿದ್ದೀರಿ ಮತ್ತು ನಾನು ಎಲ್ಲವನ್ನೂ ಸೇರಿಸಬಹುದು ಆದರೆ ನಾನು ಏನು ಹೇಳಲು ಹೊರಟಿದ್ದೇನೆ ಎಂದರೆ ಹೂಡಿಕೆದಾರರು ಮೂರನೇ ವರ್ಷದ ಕೊನೆಯಲ್ಲಿ 5 ಕೋಟಿ ಮೌಲ್ಯ ಏನು ಇಂದು ನಾನು ನೋಡಿದರೆ ಆ 5 ಕೋಟಿಗಳ ಮೌಲ್ಯ ಏನು ಮೂರನೇ ವರ್ಷದ ಕೊನೆಯಲ್ಲಿ ಇಂದಿಗೆ ಹೋಲಿಸಿದರೆ ಆ 5 ಕೋಟಿಗಳ ಮೌಲ್ಯ ಏನು ಎಂದು ಕೇಳುತ್ತಾರೆ ಅವರು ಈ ಪ್ರಸ್ತುತ ಮೌಲ್ಯ ವಿಧಾನವನ್ನು ಬಳಸುತ್ತಾರೆ ಅದು ಏನಾಗುತ್ತದೆ ಎಂದರೆ CF2 1 r 2 CFn 1 rn ಎಂದು ಆಗುತ್ತದೆ ನಾನು ರಕ್ಷಣೆ ಮೌಲ್ಯ ಎಸ್ವಿ ಎಂದು ಕರೆಯಲ್ಪಡುವ ಬೇರೆ ಇನ್ನೇನನ್ನೋ ಬರೆಯುತ್ತೇನೆ ರಕ್ಷಣೆಯ ಮೌಲ್ಯ ಎಂದರೇನು ನನ್ನ ಹತ್ತಿರ ಒಂದು ಪ್ಲಾಂಟ್ ಇದೆ ಅದರ ಕಾರ್ಯನಿರ್ವಹಣೆಯ ಅವಧಿಯು ಎನ್ ವರ್ಷಗಳು ಮತ್ತು ಎನ್ ವರ್ಷದ ಕೊನೆಯಲ್ಲಿ ಪ್ಲಾಂಟನ್ನು ನಿಲ್ಲಿಸಬೇಕಾದರೆ ಅದು ಉತ್ಪಾದನೆಯಿಂದ ಹೊರಗುಳಿಯುತ್ತದೆ ಬಹುಶಃ ಅದು ಬಳಕೆಯಲ್ಲಿಲ್ಲದಿರಬಹುದು ಅಥವಾ ಅದು ಜೀರ್ಣವಾಗಿರಬಹುದು ಅದು ಕ್ಷೀಣಿಸುತ್ತಿರಬಹುದು ಮತ್ತು ಇನ್ನು ಮುಂದೆ ಕಾರ್ಯನಿರ್ವಹಿಸಲು ಸಾಧ್ಯವಾಗದಂತಾಗಿರಬಹುದು ಆರ್ಥಿಕವಾಗಿ ವ್ಯವಹರಿಸಲು ಅಸಮರ್ಥವಾಗಿರಬಹುದು ಮತ್ತು ಹೀಗೆ ಆಗಿರಬಹುದು ಆ ಸಮಯದಲ್ಲಿ ನಾನು ಏನು ಮಾಡುತ್ತೇನೆಂದರೆ ನಾನು ಆ ಪ್ಲಾಂಟನ್ನು ಮಾರಾಟ ಮಾಡಲು ಬಯಸುತ್ತೇನೆ ಆಗ ಅದಕ್ಕೆ ಸಿಗಬಹುದಾದ ಮೌಲ್ಯ ಇದು ರಕ್ಷಣಾ ಮೌಲ್ಯವಾಗಿದೆ ನಾನು 10 ವರ್ಷಗಳ ಕಾಲ ಒಂದು ಕಾರನ್ನು ಓಡಿಸಿದರೆ ಅದು ಸಮಯದೊಂದಿಗೆ ಬೆಲೆಯನ್ನು ಕಳೆದುಕೊಳ್ಳುತ್ತದೆ ಎಲ್ಲಿಯವರೆಗೆ ಎಂದರೆ ಸುಮ್ಮನೆ ಈ ಕಾರನ್ನು ಇಟ್ಟುಕೊಳ್ಳುವುದು ಸಹ ಒಂದು ಹೊರೆಯಾಗುತ್ತದೆ ನಾನು ಇದನ್ನು ತೊಡೆದುಹಾಕಲು ಬಯಸುತ್ತೇನೆ ಆದರೆ ನಂತರ ನಾನು ಅದನ್ನು ಯಾರೊಬ್ಬರ ಬಳಿಗೆ ತೆಗೆದುಕೊಂಡು ಹೋದರು ಅವರು ನಿಮ್ಮ ಕಾರನ್ನು ಇನ್ನು ಮುಂದೆ ಡ್ರೈವಿಂಗ್ ಮಾಡಲು ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತಾರೆ ನಿಮಗೆ ಅದು ತಿಳಿದಿದೆ ಆದ್ದರಿಂದ ಇದು ಅಂದರೆ ಕಾರ್ ಬಹಳಷ್ಟು ಹಾಳಾಗಿದೆ ಆದ್ದರಿಂದ ನಿಮಗೆ ಯಾವುದೇ ಮಾರ್ಗ ಉಳಿದಿಲ್ಲ ಅದು ಇನ್ನು ಮುಂದೆ ಡ್ರೈವೆಬಲ್ ಆಗಿಲ್ಲ ಆದ್ದರಿಂದ ನೀವು ಏನನ್ನು ಪಡೆಯಬಹುದು ಎಂದರೆ ಲೋಹದ ಭಾಗಗಳ ಸ್ಕ್ರ್ಯಾಪ್ ಅನ್ನು ನೀವು ಪಡೆಯಬಹುದು ಮತ್ತು ನೀವು ಅದನ್ನು ಮಾರಾಟ ಮಾಡುತ್ತೀರಿ ಆದ್ದರಿಂದ ನಾನು ರಕ್ಷಿಸಬಹುದಾದ ಮೌಲ್ಯ ಅದು ಆಗಿದೆ ಅದೇ ರೀತಿ ಪ್ಲಾಂಟ್ ಕಾರ್ಖಾನೆ ಇವು ಉತ್ಪಾದನೆಯಿಂದ ಹೊರಗುಳಿದಿದ್ದರೆ ಅಥವಾ ಅದರ ಜೀವನದ ಅಂತ್ಯವನ್ನು ತಲುಪಿದ್ದರೆ ನೀವು ಅದರಲ್ಲಿನ ಉಪಕರಣಗಳನ್ನು ತೆಗೆದುಕೊಂಡು ಅದನ್ನು ಮಾರಾಟ ಮಾಡಬಹುದು ನಿಮಗೆ ಬೇರೆ ಏನೂ ಇಲ್ಲದಿದ್ದರೂ ಕನಿಷ್ಠ ಲೋಹವು ಸ್ಕ್ರ್ಯಾಪ್ ಆಗಿ ಮಾರಾಟ ಮಾಡಲು ಯೋಗ್ಯವಾಗಿರುತ್ತದೆನೀವು ಅದನ್ನು ಮಾರಾಟ ಮಾಡಬಹುದು ಅದು ಉದ್ಧಾರ ಮೌಲ್ಯವಾಗಿದೆ ಇದೇ ನಿಮ್ಮ ಅನುಸ್ಥಾಪಿತ ಪ್ಲಾಂಟ್ ನ ಕಾರ್ಯನಿರ್ವಹಣ ಜೀವನದ ಕೊನೆಯ ಮೌಲ್ಯ ಆಗಿದೆ ಈ ಸಂರಕ್ಷಣಾ ಮೌಲ್ಯವು ಇದು ಎನ್ ವರ್ಷಗಳ ಕೊನೆಯಲ್ಲಿ ಅದರ ಕಾರ್ಯಾಚರಣಾ ಜೀವನದ ಕೊನೆಯ ಒಂದು ಮೌಲ್ಯವಾಗಿದೆ ಆದ್ದರಿಂದ ನಾನು ಇದಕ್ಕಾಗಿ ರಿಯಾಯಿತಿಯನ್ನು ಸಹ ಮಾಡಬೇಕು ಮತ್ತು ಅದು 1 rn ಆಗಿರುತ್ತದೆ ಆದ್ದರಿಂದ ಇದು ಅನುಸ್ಥಾಪನೆಯ ಪ್ರಸ್ತುತ ಮೌಲ್ಯವಾಗಿದೆ ಆದ್ದರಿಂದ ಎನ್ಪಿವಿ ಅಥವಾ ನಿವ್ವಳ ಪ್ರಸ್ತುತ ಮೌಲ್ಯವು ಪ್ರಸ್ತುತ ಮೌಲ್ಯವನ್ನು ಆರಂಭಿಕ ಹೂಡಿಕೆಯಿಂದ ಕಳೆದರೆ ಸಿಗುವ ಮೌಲ್ಯ ಆಗಿದೆ ಮತ್ತು ನಾನು ಮೈನಸ್ ಪ್ರಸ್ತುತ ಮೌಲ್ಯ ಎಂದು ಹೇಳುತ್ತೇನೆ ಅಥವಾ ನಾನು ಅದನ್ನು ನಗದು ಹೊರಹರಿವನ್ನು ಒಳಗೊಂಡಿರುವ ಪ್ರಸ್ತುತ ಮೌಲ್ಯವಾಗಿ ಬರೆಯುತ್ತೇನೆ ಮತ್ತು ಇದು ಆರಂಭಿಕ ಹೂಡಿಕೆಯನ್ನು ವಾರ್ಷಿಕ ನಿರ್ವಹಣಾ ವೆಚ್ಚಗಳನ್ನು ಸಹ ಒಳಗೊಂಡಿದೆ ಇದು ನಗದು ಒಳಹರಿವಿನ ಪ್ರಸ್ತುತ ಮೌಲ್ಯವಾಗಿದೆ ಮತ್ತು ಇದು ಈಗ ನಗದು ಹೊರಹರಿವಿನ ಪ್ರಸ್ತುತ ಮೌಲ್ಯವಾಗಿದೆ ನಾವು ಕೆಲವೊಮ್ಮೆ ಹಣದ ಹರಿವನ್ನು ಸಾಮಾನ್ಯವಾಗಿ ನಿವ್ವಳ ಹಣದ ಹರಿವು ಎಂದು ಹೇಳಿದ್ದೇವೆ ನಾನು ಇದನ್ನು ತೆಗೆದುಹಾಕಬಹುದು ಮತ್ತು ಇದನ್ನು ಈಗಾಗಲೇ ಸಿಎಫ್1 ಸಿಎಫ್2 ನಲ್ಲಿ ಸೇರಿಸಲಾಗಿದೆ ಎಂದು ಹೇಳಬಹುದು ಇದು ಏಕೆಂದರೆ ನಾವು ನಿವ್ವಳ ಹಣದ ಹರಿವಿನ ಬಗ್ಗೆ ಮಾತನಾಡುತ್ತಿದ್ದೇವೆ ನಾನು ಇದನ್ನು ಬರೆದು ನಂತರ ಅದನ್ನು ಹೊಡೆದು ಹಾಕಿದ್ದಕ್ಕೆ ಕಾರಣ ಎನ್ಪಿವಿ ಲೆಕ್ಕಾಚಾರ ಮಾಡುವಾಗ ನೀವು ತಿಳಿದುಕೊಳ್ಳಬೇಕಾದ ಅಂಶವನ್ನು ಅಂಡರ್ಲೈನ್ ಮಾಡುವುದಾಗಿತ್ತು ಕೇವಲ ಯಾರಾದರೂ ನಿಮಗೆ ಹಣದ ಹರಿವಿನ ಬಗ್ಗೆ ಹೇಳಿದರೆ ನೀವು ಎಲ್ಲವನ್ನೂ ತಿಳಿದುಕೊಂಡಿರಬೇಕು ನಾನು ಇದರ ಹಣದ ಹರಿವಿನ ವಿವರವನ್ನು ನಿಮಗೆ ನೀಡಲಿದ್ದೇನೆ ನೀವು ಕೇಳಬೇಕಾದದ್ದು ಏನೆಂದರೆ ಈ ಹಣದ ಒಳಹರಿವು ಅಥವಾ ಇದು ನಿವ್ವಳ ಹಣದ ಹರಿವು ಆಗಿದೆಯೇ ಬದಲಿಗೆ ಇದು ಕಾರ್ಯಾಚರಣೆಯ ವೆಚ್ಚಗಳು ಕಾರ್ಯಾಚರಣೆಯ ನಿರ್ವಹಣಾ ವೆಚ್ಚಗಳು ಅಥವಾ ಚಾಲನೆಯಲ್ಲಿರುವ ವೆಚ್ಚಗಳನ್ನು ಒಳಗೊಂಡಿರುತ್ತದೆಯೇ ಎಂಬುದಾಗಿದೆ ಆರ್ಥಿಕ ಕಾರ್ಯಸಾಧ್ಯತೆಗಾಗಿ ಎನ್ಪಿವಿ 0 ಗಿಂತ ದೊಡ್ಡದಾಗಿರಬೇಕು ಅಥವಾ ನಾನು ಹೇಳುತ್ತೇನೆ 0 ಗಿಂತ ಹೆಚ್ಚು ದೊಡ್ಡದಾಗಿರಬೇಕು ಏಕೆಂದರೆ ನೀವು ಇದನ್ನು ಹೂಡಿಕೆಯಂತೆ ನೋಡುತ್ತಿದ್ದರೆ ಈ ರೀತಿ ಲೆಕ್ಕಹಾಕಿದ ನಿವ್ವಳ ಪ್ರಸ್ತುತ ಮೌಲ್ಯವು 0 ಗಿಂತ ತುಂಬಾ ತುಂಬಾ ದೊಡ್ಡದಾಗಿರಬೇಕು ಹಾಗೂ ಇದರ ಮೇಲೆ ಇನ್ನೂ ಕೆಲವು ಸೆಕೆಂಡುಗಳನ್ನು ಕಳೆಯೋಣ ನೀವು ಈ ಪ್ರತಿ ಹಣದ ಹರಿವಿನ ಮೇಲೆ ಗಮನವಿಡಿ ಮೊದಲನೇ ವರ್ಷದ ಕೊನೆಯಲ್ಲಿ ಎರಡನೇ ವರ್ಷದ ಕೊನೆಯಲ್ಲಿ ಎನ್ ನೇ ವರ್ಷದ ಕೊನೆಯಲ್ಲಿ ಈ ಪ್ರತಿಯೊಂದು ಹಣದ ಹರಿವಿನ ಪ್ರಸ್ತುತ ಮೌಲ್ಯವು ವಾಸ್ತವವಾಗಿ ನಿವ್ವಳ ಹಣದ ಹರಿವಿಗಿಂತ ಕಡಿಮೆ ಇರುತ್ತದೆ ಏಕೆಂದರೆ ನಾವು ರಿಯಾಯಿತಿಯನ್ನು ಮಾಡಿದ್ದೇವೆ ಮತ್ತು ಹಣದುಬ್ಬರವನ್ನು ಪರಿಗಣಿಸಿದ್ದೇವೆ ಹಣಕ್ಕೆ ಸಮಯದ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡಿದ್ದೇವೆ ನೀವು ಕೇವಲ ಸಿಎಫ್1 ಸಿಎಫ್2 ಇವುಗಳನ್ನು ಸೇರಿಸಿದರೆ ಮರುಪಾವತಿಯ ಅವಧಿಯನ್ನು ಲೆಕ್ಕಹಾಕಲು ನಾವು ನಾವು ಏನು ಮಾಡುತ್ತೇವೆ ಎಂದರೆ ಸಿಎಫ್ನ್ನು ನೋಡುತ್ತೇವೆ ನಂತರ ಮರುಪಾವತಿಯ ಅವಧಿ ತುಂಬಾ ಮುಂಚೆಯೇ ಇರುತ್ತದೆ ಅಥವಾ ನಾನು ಮೊದಲೇ ವೆಚ್ಚವನ್ನು ಮರುಪಡೆಯುತ್ತೇನೆ ಎಂದು ನಾನು ಭಾವಿಸಿದ್ದೆ ಆದರೆ ನೀವು ಈ ಎಲ್ಲಾ ರಿಯಾಯಿತಿಯನ್ನು ಹಾಕಿದರೆ ಅಥವಾ ನೀವು ರಿಯಾಯಿತಿಯನ್ನು ಅನ್ವಯಿಸಿದರೆ ರಿಯಾಯಿತಿ ಮೌಲ್ಯಗಳನ್ನು ತೆಗೆದುಕೊಂಡು ಮತ್ತು ನಂತರ ಅದನ್ನು ಸೇರಿಸಿ ಆರಂಭಿಕ ವೆಚ್ಚವನ್ನು ಮರುಪಡೆಯಲು ಹೆಚ್ಚಿನ ಸಂಖ್ಯೆಯ ವರ್ಷಗಳು ಬೇಕಾಗುತ್ತವೆ ಎಂಬುದನ್ನು ನೀವು ನೋಡುತ್ತೀರಿ ಆದ್ದರಿಂದ ನಿವ್ವಳ ಪ್ರಸ್ತುತ ಮೌಲ್ಯವು ಈ ಪ್ರಕಾರ ಮರುಪಾವತಿಯ ಅವಧಿಯ ನ್ಯೂನತೆಯನ್ನು ತಿಳಿಸುತ್ತದೆ ಮರುಪಾವತಿಯ ಅವಧಿ ಹಣಕ್ಕೆ ಸಮಯದ ಮೌಲ್ಯವನ್ನು ಒಳಗೊಂಡಿರುವುದಿಲ್ಲ ಅಥವಾ ಪರಿಗಣಿಸುವುದಿಲ್ಲ ನಾವು ಈಗ ನಿವ್ವಳ ಪ್ರಸ್ತುತ ಮೌಲ್ಯವನ್ನು ಸಹ ತೆಗೆದುಕೊಂಡಿದ್ದೇವೆ ನಾವು ಅದನ್ನು ತೆಗೆದುಕೊಳ್ಳೋಣ ಈಗಾಗಲೇ ಅದನ್ನು ಮಾಡಿದ್ದೇವೆ ನಾವು ನಾಲ್ಕನೆಯದನ್ನು ಪೂರೈಸಿರುವುದರಿಂದ ಈ ಐದನೆಯದು ಬಹುಶಃ ಹೆಚ್ಚು ವ್ಯಾಪಕವಾಗಿ ಬಳಸಲಾಗುವ ಅತ್ಯಂತ ಮುಖ್ಯವಾದ ಮಾಪನ ಆಗಿದೆ ಮತ್ತು ಮುಖ್ಯವಾದದ್ದು ಇದನ್ನು ಲೆವಲೈಸ್ಡ್ ಕಾಸ್ಟ್ ಆಫ್ ಎನರ್ಜಿ ಅಥವಾ ಎಲ್ ಸಿ ಓ ಇ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಅದನ್ನು ಇಲ್ಲಿ ಬರೆಯೋಣ ನಾವು ಇಲ್ಲಿ ಏನು ಮಾತನಾಡುತ್ತಿದ್ದೇವೆ ಎಂದರೆನಾವು ಲೆವಲೈಸ್ಡ್ ಕಾಸ್ಟ್ ಆಫ್ ಎನರ್ಜಿ ಅಥವಾ ಎಲ್ ಸಿ ಓ ಇ ಯ ಬಗ್ಗೆ ಮಾತನಾಡುತ್ತಿದ್ದೇವೆ ನಾನು ಅದನ್ನು ಬರೆಯುತ್ತೇನೆ ಏನೆಂದರೆ ಇದು ಹೆಚ್ಚು ವ್ಯಾಪಕವಾಗಿ ಬಳಸಲ್ಪಟ್ಟಿದೆ ಎಂದು ನಾನು ಬರೆಯುತ್ತೇನೆ ಇದು ಶಕ್ತಿಯ ಮೂಲಕ್ಕಾಗಿ ಹೆಚ್ಚು ವ್ಯಾಪಕವಾಗಿ ಬಳಸಲಾಗುವ ಮಾಪನ ಎಂದು ಹೇಳುತ್ತೇನೆ ನಾವು ವಿವಿಧ ಇಂಧನ ಮೂಲಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು ಕೊಳ್ಳೋಣ ನಾವು ಕಲ್ಲಿದ್ದಲಿನ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಗಾಳಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಸೌರ ಶಕ್ತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ನೈಸರ್ಗಿಕ ಅನಿಲದ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ತೈಲದ ಬಗ್ಗೆ ಬಯೋಮಾಸ್ ಬಗ್ಗೆ ಮಾತನಾಡುತ್ತಿದ್ದೇವೆ ಎಲ್ಲವೂ ಲೆವಲೈಸ್ಡ್ ಕಾಸ್ಟ್ ಆಫ್ ಎನರ್ಜಿ ರೀತಿಯ ಇದನ್ನು ನೀಡಲು ಇದೆಯೆಂದು ಊಹಿಸಿಕೊಳ್ಳಿ ನೀವು ವಿಭಿನ್ನ ಶಕ್ತಿಯ ಮೂಲಗಳನ್ನು ಬಳಸಿಕೊಂಡು ವಿಭಿನ್ನ ಶಕ್ತಿ ಸ್ಥಾಪನೆಗಳನ್ನು ಹೋಲಿಸಬಹುದಾದ ಒಂದು ವೇದಿಕೆಯನ್ನು ಇದು ಒದಗಿಸುತ್ತದೆ ಮತ್ತು ಆ ಶಕ್ತಿಯನ್ನು ಉತ್ಪಾದಿಸುವ ವೆಚ್ಚ ಎಷ್ಟು ಎಂದು ನೋಡಲು ನಾವು ಪ್ರಯತ್ನಿಸಬಹುದು ಆದ್ದರಿಂದ ಉತ್ಪಾದನಾ ವೆಚ್ಚ ಎಷ್ಟು ಮತ್ತು ಶಕ್ತಿಯ ಯೂನಿಟ್ 1KW H ಅಥವಾ 1MW Hಇವುಗಳಲ್ಲಿ ವ್ಯಕ್ತಪಡಿಸುತ್ತೇವೆ ನಾನು ಮೊದಲು ಏನು ಮಾಡುತ್ತೇನೆಂದರೆ ನಾನು ಒಂದು ವ್ಯಾಖ್ಯಾನವನ್ನು ಬರೆಯುತ್ತೇನೆ ಮತ್ತು ಇದು ಯುಎಸ್ಎ ಇಂಧನ ಮೂಲಸೌಕರ್ಯ ಆಡಳಿತದಿಂದ ಬಂದಿದೆ ಅವರು ಏನು ಹೇಳುತ್ತಾರೆಂದರೆ ಅದು ಎಲ್ ಸಿ ಓ ಇ ಅನ್ನು ವ್ಯಾಖ್ಯಾನಿಸಲಾಗಿದೆ ಎಂದು ಹೇಳುತ್ತದೆ ಈ ವಿಧಾನವನ್ನು ಓವರಾಲ್ ಕಾಂಪಿಟಿಟಿವ್ ನೆಸ್ ಆಫ್ ಡಿಫರೆಂಟ್ ಜನರೇಟರ್ ಟೆಕ್ನಾಲಜೀಸ್ ಅಥವಾ ವಿಭಿನ್ನ ಶಕ್ತಿ ಉತ್ಪಾದಕ ತಂತ್ರಜ್ಞಾನಗಳ ಒಟ್ಟಾರೆ ಸ್ಪರ್ಧಾತ್ಮಕತೆಯ ಅನುಕೂಲಕರ ಸಾರಾಂಶ ಅನುಕೂಲಕರ ಸಾರಾಂಶವಾಗಿ ಉಲ್ಲೇಖಿಸಲಾಗುತ್ತದೆ ಓವರಾಲ್ ಕಾಂಪಿಟಿಟಿವ್ ನೆಸ್ ಆಫ್ ಡಿಫರೆಂಟ್ ಜನರೇಟರ್ ಟೆಕ್ನಾಲಜೀಸ್ ಇದನ್ನು ನಾನು ಅಂಡರ್ ಲೈನ್ ಮಾಡುತ್ತೇನೆ ಇದು ಇದರ ವ್ಯಾಖ್ಯಾನವಾಗಿದೆ ನಾನು ಇದನ್ನು ಉಲ್ಲೇಖಿಸುತ್ತೇನೆ ಇದು ಇಐಎಯಿಂದ ಬಂದದ್ದಾಗಿದೆ ನಾನು ಇದನ್ನು ಉದ್ಧರಣ ಚಿಹ್ನೆಗಳಲ್ಲಿ ಇರಿಸುತ್ತೇನೆ ಒಂದು ಕಿಲೋವ್ಯಾಟ್ ಗಂಟೆಗೆಒಂದು ಉತ್ಪಾದನಾ ಘಟಕದ ಒಂದು ಕಿಲೋವ್ಯಾಟ್ ಗಂಟೆಯ ನಿರ್ಮಾಣ ಮತ್ತು ನಿರ್ವಹಣ ವೆಚ್ಚ ಒಂದು ಕಿಲೋವ್ಯಾಟ್ ಗಂಟೆಗೆ ನೆನಪಿಡಿ ಅದು ಒಂದು ಯುನಿಟ್ ಶಕ್ತಿಯಾಗಿದೆ ಎಂದು ಇಐಎ ಹೇಳುತ್ತದೆ ಇದು ಬಂದು ಉತ್ಪಾದನಾ ಪ್ಲಾಂಟ್ನ ಊಹಿಸಿದ ಜೀವನಚಕ್ರ ಮತ್ತು ಕಾರ್ಯನಿರ್ವಹಣ ಚಕ್ರಕ್ಕೆ ನಿರ್ಮಾಣ ಮತ್ತು ನಿರ್ವಹಣೆಗೆ ಪ್ರತಿ ಕಿಲೋವ್ಯಾಟ್ ಗಂಟೆಯನ್ನು ಪ್ರತಿನಿಧಿಸುತ್ತದೆ ಅಲ್ಲಿ ಕಾರ್ಯನಿರ್ವಹಣ ಜೀವನ ಚಕ್ರ ಇರುತ್ತದೆ ಮತ್ತು ಜೀವನ ಚಕ್ರದಲ್ಲಿ ವಿದ್ಯುತ್ ಸ್ಥಾವರದ ಕರ್ತವ್ಯ ಚಕ್ರಗಳು ಸಹ ಇರುತ್ತವೆ ಒಂದು ನಿಮಿಷದಲ್ಲಿ ಯಾವ ಕರ್ತವ್ಯ ಚಕ್ರಗಳು ಇರುತ್ತದೆ ಎಂಬುದರ ಕುರಿತು ನಾನು ಮಾತನಾಡಲು ಹೊರಟಿದ್ದೇನೆ ನಾವು ಈ ಎಲ್ಲವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ ಮತ್ತು 1 ಯುನಿಟ್ ವಿದ್ಯುತ್ ಉತ್ಪಾದಿಸಲು ಆಗುವ ವೆಚ್ಚದ ಅಳತೆಯನ್ನು ಎಲ್ ಸಿ ಓ ಇ ನಿಮಗೆ ನೀಡುತ್ತದೆ ಸ್ಥಾವರವನ್ನು ನಿರ್ಮಿಸಲು ಮತ್ತು ನಿರ್ವಹಿಸಲು ಎರಡಕ್ಕೂ 1 ಕಿಲೋವ್ಯಾಟ್ ವಿದ್ಯುತ್ ಎಂದು ಹೇಳೋಣ ನನ್ನ ಪದಗಳನ್ನು ಗಮನಿಸಿ ಪ್ಲಾಂಟ್ನ ನಿರ್ಮಾಣ ಮತ್ತು ನಿರ್ವಹಣೆ ಎಂದು ಹೇಳಿದ್ದೇನೆ ನಾನು ಏನು ನೋಡಬಹುದು ಎಂದರೆ ನಾನು ಹೇಳಿದ ವೆಚ್ಚದಲ್ಲಿ ಈ ಜೀವನದ ಮೇಲಿನ ವೆಚ್ಚವನ್ನು ಮಟ್ಟ ಹಾಕಲಾಗಿದೆ ಆದ್ದರಿಂದ ನಾನು ಅದನ್ನು ಬರೆಯುತ್ತೇನೆ ಎಲ್ ಸಿ ಓ ಇ ಗಾಗಿ ವೆಚ್ಚವನ್ನು ಮಟ್ಟ ಮಾಡಲಾಗುತ್ತದೆ ಮತ್ತು ಮಟ್ಟ ಮಾಡಿದವು ಪ್ಲಾಂಟ್ನ ಸಂಪೂರ್ಣ ಜೀವನದ ಬಗ್ಗೆ ವಿವರಿಸುತ್ತವೆ ಪ್ಲಾಂಟ್ನ ಜೀವನವಿದೆ ಮತ್ತು ಜೀವನ ಚಕ್ರವೂ ಇದೆ ಮತ್ತು ಕರ್ತವ್ಯ ಚಕ್ರವೂ ಇದೆ ಎಂದು ನಾವು ಹೇಳಿದ್ದೇವೆ ಈಗ ಕರ್ತವ್ಯ ಚಕ್ರ ಯಾವುದು ಎಂದು ನೆನಪಿಡಬೇಕು ಒಂದು ಪ್ಲಾಂಟನ್ನು ಕೆಲವು ಮೆಗಾವ್ಯಾಟ್ಗಳಿಂದ ರೇಟ್ ಮಾಡಬಹುದು ಆದರೆ ನಾವು ಆ ರೇಟಿಂಗ್ ನಲ್ಲಿ ಎಲ್ಲಾ ಸಮಯದಲ್ಲೂ ಪ್ಲಾಂಟನ್ನು ಚಲಾಯಿಸದೇ ಇದ್ದಲ್ಲಿ ನಾವು ಪ್ಲಾಂಟನ್ನು ಅದರ ಗರಿಷ್ಠ ರೇಟಿಂಗ್ನಲ್ಲಿ ಸಾರ್ವಕಾಲಿಕವಾಗಿ ನಡೆಸುತ್ತಿಲ್ಲದಿರಬಹುದು ಇದು ಕರ್ತವ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಇದು ನಾವು ಮಾತನಾಡಿದ ಗರಿಷ್ಠ ಬೇಡಿಕೆ ಇಲ್ಲದ ಸಮಯದಲ್ಲಿ ಇರಬಹುದಾದ ಲೋಡ್ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಗರಿಷ್ಠ ಲೋಡ್ನಲ್ಲಿ ಇದ್ದರೆ ನಾವು ಹೇಳುವ ಹೆಚ್ಚು ಬೇಡಿಕೆ ಇಲ್ಲದ ಸಮಯದಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದಿಸುತ್ತಿದ್ದರೆ ನಾವು ಇಂಧನ ಶೇಖರಣಾ ತಂತ್ರಜ್ಞಾನಗಳನ್ನು ಚರ್ಚೆ ಮಾಡುವ ಸಮಯದಲ್ಲಿ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇದೆಲ್ಲದರ ಮೇಲೆ ಕರ್ತವ್ಯದ ಸೈಕಲ್ ಅವಲಂಬಿತವಾಗಿರುತ್ತದೆ ಆದರೆ ನಾವು ಹೇಳಲು ಪ್ರಯತ್ನಿಸುತ್ತಿರುವುದು ಏನೆಂದರೆ ಪ್ಲಾಂಟ್ನ ಕರ್ತವ್ಯ ಸೈಕಲ್ ಒಂದು ಅವಧಿಯಿಂದ ಮತ್ತೊಂದು ಅವಧಿಗೆ ಒಂದು ಋತುವಿನಿಂದ ಮತ್ತೊಂದು ಋತುವಿಗೆ ದಿನದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಬದಲಾಗಬಹುದು ಮತ್ತು ನಾವು ಗಾಳಿ ಅಥವಾ ಸೌರ ಶಕ್ತಿಗಳ ಬಗ್ಗೆ ಮಾತನಾಡಿದರೆ ಸೌರಶಕ್ತಿಯು ಬಿಸಿಲಿನ ದಿನಗಳು ಮತ್ತು ಮೋಡ ಕವಿದ ದಿನಗಳ ಮೇಲೆ ಮತ್ತು ಗಾಳಿ ಹೆಚ್ಚು ಬೀಸುವ ದಿನಗಳು ಮತ್ತು ಕಡಿಮೆ ಗಾಳಿ ಬೀಸುವ ದಿನಗಳು ಇವುಗಳ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಕರ್ತವ್ಯ ಸೈಕಲ್ ಬದಲಾಗುತ್ತದೆ ಮತ್ತು ನಾವು ಎಲ್ ಸಿ ಓ ಇ ಅನ್ನು ಲೆಕ್ಕಾಚಾರ ಮಾಡುವ ಬಗ್ಗೆ ಮಾತನಾಡುವಾಗಲೂ ಅದನ್ನು ಪರಿಗಣಿಸಬೇಕು ಇದು ಅನುಸ್ಥಾಪನೆಗಳ ಹೋಲಿಕೆಯನ್ನು ಚನ್ನಾಗಿ ಮಾಡಲು ಒಂದು ವೇದಿಕೆಯನ್ನು ಒದಗಿಸುವಲ್ಲಿ ಸಹಾಯ ಮಾಡುತ್ತದೆ ಉದಾಹರಣೆಗೆ ನಾನು ಸೌರ ವಿದ್ಯುತ್ ಸ್ಥಾವರ ಅಥವಾ ಪವನ ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಲು ಬಯಸುತ್ತೇನೆ ಎಂದು ಹೇಳಿದರೆ ವಿದ್ಯುತ್ ಸ್ಥಾವರವನ್ನು ನಿರ್ಮಿಸುವ ಆರಂಭಿಕ ವೆಚ್ಚ ಹೆಚ್ಚಾಗಿರುತ್ತದೆ ನೀವು ಸೌರ ದ್ಯುತಿವಿದ್ಯುಜ್ಜನಕದ ಬಗ್ಗೆ ಮಾತನಾಡಿದರೆ ಸೌರ ಫಲಕಗಳು ದುಬಾರಿಯಾಗಿದೆ ಪಿವಿ ಕೋಶಗಳು ದುಬಾರಿಯಾಗಿದೆ ಎಂಬುದು ಗೊತ್ತಾಗುತ್ತದೆ ಆದರೆ ಒಮ್ಮೆ ಅದನ್ನು ಸ್ಥಾಪಿಸಿದ ನಂತರ ವಾರ್ಷಿಕ ನಿರ್ವಹಣಾ ವೆಚ್ಚವು ಮಾನವಶಕ್ತಿಯ ಹೊರತಾಗಿ ತುಂಬಾ ಕಡಿಮೆ ಇರುತ್ತದೆ ಈ ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ವೆಚ್ಚವು ಅಂತಹಾ ದುಬಾರಿಯೇನಲ್ಲ ನಾವು ನಿಯತಕಾಲಿಕವಾಗಿ ಫಲಕಗಳನ್ನು ಸ್ವಚ್ಛಗೊಳಿಸ ಬೇಕಾಗಿರುತ್ತದೆ ಮತ್ತು ಇದರ ಬಗ್ಗೆ ಇರುವ ಮಾಹಿತಿಗಳು ಇದಾಗಿದೆ ಯಾವುದೇ ಇಂಧನವು ನಿಮ್ಮ ನೈಸರ್ಗಿಕ ಅನಿಲದೊಂದಿಗೆ ಹೋಲಿಕೆಗೆ ಬರುವುದಿಲ್ಲ ಸೌರ ಸ್ಥಾವರಕ್ಕೆ ಹೋಲಿಸಿದರೆ ಇದರ ಅನುಸ್ಥಾಪನಾ ವೆಚ್ಚವು ತುಂಬಾ ಕಡಿಮೆಯಾಗಲಿದೆ ಆದರೆ ವರ್ಷಗಳಲ್ಲಿ ನಿರ್ವಹಣಾ ವೆಚ್ಚವು ಹೆಚ್ಚು ಹೆಚ್ಚಾಗುತ್ತಾ ಹೋಗುತ್ತದೆ ಏಕೆಂದರೆ ವಿಶೇಷವಾಗಿ ನಮಗೆ ಇಂಧನ ಬೇಕಾಗುತ್ತದೆ ಇಂದು ನಾವು ಹೆಚ್ಚು ಬಳಕೆಯಲ್ಲಿರುವ 2 ಸ್ಥಾಪನೆಗಳನ್ನು ನೋಡಿದರೆ ಒಂದು ಸೌರ ಶಕ್ತಿ ಕಾಣಿಸಿಕೊಳ್ಳಬಹುದು ಎಂದು ನಾನು ಹೇಳುತ್ತೇನೆ ಇದು ಹೆಚ್ಚು ದುಬಾರಿಯಾಗಿದೆ ಎಂದು ನಾನು ಹೇಳುತ್ತೇನೆ ಆದರೆ ಅದರ ಸಂಪೂರ್ಣ ಜೀವನ ಚಕ್ರದ ಮೇಲಿನ ವೆಚ್ಚವನ್ನು ನಾವು ನೋಡಿದರೆ ನಮಗೆ ಅದು ದುಬಾರಿ ಆಗಿದೆಯೇ ಗೊತ್ತಿಲ್ಲ ಏಕೆಂದರೆ ಅನುಸ್ಥಾಪನೆಯ ನಂತರ ಅದರ ನಿರ್ವಹಣಾ ವೆಚ್ಚವು ಹೆಚ್ಚಾಗುವುದಿಲ್ಲ ಆದರೆ ನೈಸರ್ಗಿಕ ಅನಿಲ ಸ್ಥಾವರದ ಅನುಸ್ಥಾಪನೆಯು ಇಂದು ಅಗ್ಗವಾಗಿ ಕಾಣಿಸುತ್ತಿದ್ದರೂ ಸಹ ಅದರ ಕಾರ್ಯನಿರ್ವಹಣೆಯ ಅವಧಿಯಲ್ಲಿ ಅದು ಹೆಚ್ಚು ಹೆಚ್ಚಾಗಲಿದೆ ಇದು ಹೇಗೆ ಎಂದರೆ ಗ್ಯಾಸ್ ಅಥವಾ ಗ್ಯಾಸೋಲಿನ್ ಅಥವಾ ಪೆಟ್ರೋಲ್ ಮತ್ತು ಎಲೆಕ್ಟ್ರಿಕ್ ಕಾರುಗಳು ಕೊಳ್ಳುವಾಗ ಹೆಚ್ಚು ದುಬಾರಿಯಾಗಿದೆ ಎಂದು ನಾವು ಹೇಳಬಹುದು ಆದರೆ ನಾನು ಅದನ್ನು ಖರೀದಿಸಿದ ನಂತರ ನಾನು ಅದನ್ನು ಬಳಸುವಾಗ ಇಂಧನ ವೆಚ್ಚವು ತುಂಬಾ ಕಡಿಮೆಯಾಗಲಿದೆ ಆದ್ದರಿಂದ ನಾವು ಈ ಎಲ್ಲಾ ಲೆಕ್ಕಾಚಾರಗಳನ್ನು ಮಾಡುತ್ತೇವೆ ಮತ್ತು ಇಂದು ಎಲೆಕ್ಟ್ರಿಕ್ ಕಾರನ್ನು ಖರೀದಿಸುವುದು ಯೋಗ್ಯವಾಗಿದೆಯೇ ಎಂದು ನಾವು ನೋಡುತ್ತೇವೆ ನಾವು ಮತ್ತೆ ಪರಿಸರದ ಮೇಲಿನ ಪ್ರಭಾವದ ಬಗ್ಗೆ ಇಲ್ಲಿ ಮಾತನಾಡುತ್ತಿಲ್ಲ ಮತ್ತು ಇವೆಲ್ಲವೂ ಸಮಾನವಾಗಿ ಮುಖ್ಯವಾಗಿವೆ ಆದರೆ ವೆಚ್ಚದ ದೃಷ್ಟಿಕೋನದಿಂದ ಮಾತ್ರ ಸರಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ನಾವು ಈ ಲೆಕ್ಕಾಚಾರಗಳನ್ನು ಮಾಡುತ್ತೇವೆ ನೀವು ನಿಜವಾಗಿಯೂ ಆಯ್ಕೆ ಮಾಡುತ್ತಿದ್ದರೆ ಯಾವ ಅನುಸ್ಥಾಪನೆಗೆ ಹೋಗಬೇಕೆಂಬುದರ ಬಗ್ಗೆ ಅಂತಿಮ ನಿರ್ಧಾರ ಮಾಡುತ್ತಿದ್ದರೆ ಅಂತಿಮ ಹೋಲಿಕೆ ಅಥವಾ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಎಲ್ ಸಿ ಓ ಇ ಒಂದೇ ಮಾನದಂಡವಲ್ಲ ಇದನ್ನು ನಾನು ನಮೂದಿಸಲು ಬಯಸುತ್ತೇನೆ ಇನ್ನೂ ಅನೇಕ ಮಾನದಂಡಗಳು ಇರಬಹುದು ಉದಾಹರಣೆಗೆ ಪ್ರಭಾವದ ಅಂಶಗಳು ಪರಿಸರೀಯ ಅಂಶಗಳಾಗಿರಬಹುದು ಸಾಮಾಜಿಕ ಅಂಶಗಳು ಇರಬಹುದು ರಾಜಕೀಯ ಅಂಶಗಳು ಇರಬಹುದು ಮತ್ತು ಹೀಗೆ ವಿವಿಧ ಮಾನದಂಡಗಳನ್ನು ಪರಿಗಣಿಸಬೇಕಾಗುತ್ತದೆ ಎಲ್ ಸಿ ಓ ಇ ಒಂದೇ ಮಾನದಂಡವಲ್ಲ ಆದರೆ ಇದು ಒಂದು ಪ್ರಮುಖ ಮಾನದಂಡವಾಗಿದೆ ಸೌರ ಶಕ್ತಿ ಮತ್ತು ನೈಸರ್ಗಿಕ ಅನಿಲದ ಬಗ್ಗೆ ನಾವು ಮಾತನಾಡಿದ್ದನ್ನು ಇಲ್ಲಿ ಬರೆಯೋಣ ಇದು ಹೆಚ್ಚಿನ ಆರಂಭಿಕ ವೆಚ್ಚವನ್ನು ಹೊಂದಿದೆ ಕಾರ್ಯಾಚರಣೆ ಮತ್ತು ನಿರ್ವಹಣೆ ವೆಚ್ಚ ಇಲ್ಲಿ ಕಡಿಮೆ ಇರುತ್ತದೆ ನಾನು ಕಡಿಮೆ ಆರಂಭಿಕ ವೆಚ್ಚ ಅಥವಾ ಅನುಸ್ಥಾಪನಾ ವೆಚ್ಚವನ್ನು ಬಯಸುತ್ತೇನೆ ಹಾಗೆ ಹೆಚ್ಚಿನ ಕಾರ್ಯಾಚರಣೆ ಮತ್ತು ನಿರ್ವಹಣೆ ವೆಚ್ಚವನ್ನು ಬಯಸಿದರೆ ಅದು ನೈಸರ್ಗಿಕ ಅನಿಲದ ಕಡೆ ಬರುತ್ತದೆ ನಾವು ಯುಎಸ್ಎದ ಶಕ್ತಿ ಇಐಎಯನ್ನು ನೋಡಿದ್ದೇವೆ ಅದರ ವ್ಯಾಖ್ಯಾನವನ್ನು ನಾನು ಇನ್ನೊಂದು ವ್ಯಾಖ್ಯಾನವನ್ನು ಬರೆಯುತ್ತೇನೆ ಇದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಕಾರಣ ಇದು ಯುಕೆ ಸರ್ಕಾರದಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ ಮತ್ತು ಅದು ಮತ್ತೆ ಏನು ಹೇಳುತ್ತದೆ ಎಂದರೆಆ ಹಿಂದಿನ ವ್ಯಾಖ್ಯಾನವನ್ನು ಹೇಳಿದ್ದು ಶಕ್ತಿ ಇಐಎ ಇಂಧನ ಮೂಲಸೌಕರ್ಯ ಆಡಳಿತ ಯುಕೆ ಸರ್ಕಾರವಾಗಿತ್ತು ಇದು ಅದರ ಬಗ್ಗೆ ಅಲ್ಲ ಇದು ಸಾಮಾನ್ಯವಾದ ವ್ಯಾಖ್ಯಾನವಾಗಿದೆ ಈ ವ್ಯಾಖ್ಯಾನವು ಈ ಶಕ್ತಿ ಉತ್ಪಾದಿಸುವ ಪ್ಲಾಂಟ್ಗಳಿಗೆ ಮಾತ್ರ ಅನ್ವಯಿಸುವುದಿಲ್ಲ ಆದರೆ ಬೇರೆ ಎಲ್ಲಾ ವಿಷಯಕ್ಕೂ ಅನ್ವಯಿಸುತ್ತದೆ ಎಲ್ ಸಿ ಓ ಇ ಅನ್ನು ಒಟ್ಟು ಬಂಡವಾಳದ ನಿವ್ವಳ ಪ್ರಸ್ತುತ ಮೌಲ್ಯ ಹಾಗೂ ಜೆನೆರಿಕ್ ಸ್ಥಾವರದ ನಿರ್ವಹಣಾ ವೆಚ್ಚಗಳು ಮತ್ತು ಆ ಸ್ಥಾವರದಿಂದ ಅದರ ಕಾರ್ಯನಿರ್ವಹಣ ಸೈಕಲ್ನಲ್ಲಿ ಉತ್ಪತ್ತಿಯಾಗುವ ನಿವ್ವಳ ವಿದ್ಯುತ್ ಶಕ್ತಿಯ ನಿವ್ವಳ ಪ್ರಸ್ತುತ ಮೌಲ್ಯಗಳ ಅನುಪಾತ ಎಂದು ವ್ಯಾಖ್ಯಾನಿಸಲಾಗಿದೆ ಎಂದು ನಾನು ಹೇಳುತ್ತೇನೆ ನಾನು ಈಗ ಕೆಲವು ಬಹಳ ಮುಖ್ಯವಾದ ಅಂಶಗಳನ್ನು ಅಂಡರ್ ಲೈನ್ ಮಾಡುತ್ತೇನೆ ನಿವ್ವಳ ಪ್ರಸ್ತುತ ಮೌಲ್ಯ ನಾವು ಸ್ವಲ್ಪ ಹಿಂದೆ ನಿವ್ವಳ ಪ್ರಸ್ತುತ ಮೌಲ್ಯದ ಬಗ್ಗೆ ಕಲಿತಿದ್ದೇವೆ ಈ ಎಲ್ಸಿಒಇ ಒಟ್ಟು ಬಂಡವಾಳ ಮತ್ತು ನಿರ್ವಹಣಾ ವೆಚ್ಚಗಳ ವ್ಯಾಖ್ಯಾನವನ್ನು ಮತ್ತು ಮತ್ತೆ ನಿವ್ವಳ ವಿದ್ಯುತ್ ಉತ್ಪಾದನೆಯ ಎನ್ಪಿವಿಯನ್ನು ನೋಡಿದಾಗ ರಿಯಾಯಿತಿ ದರವನ್ನು ಹೆಚ್ಚು ಬಳಸಲಾಗುವುದು ಎಂದು ನಾವು ಇಲ್ಲಿ ನೋಡುತ್ತೇವೆ ಎನ್ಪಿವಿ ಇದು ಮುಖ್ಯವಾಗಿದೆ ನಾವು ಇದರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ರಿಯಾಯಿತಿ ದರವನ್ನು ಹೇಗೆ ನಿಭಾಯಿಸಬೇಕುಹೇಗೆ ಅನ್ವಯಿಸಬೇಕು ಎಂದು ನಮಗೆ ತಿಳಿದಿದೆ ರಿಯಾಯಿತಿ ದರವನ್ನು ಬಂಡವಾಳ ಮತ್ತು ನಿರ್ವಹಣಾ ವೆಚ್ಚಗಳು ಮತ್ತು ಉತ್ಪತ್ತಿಯಾಗುವ ಶಕ್ತಿಯ ಮೇಲೆ ಅನ್ವಯಿಸಬೇಕಾಗುತ್ತದೆ ಎಂಬುದನ್ನು ನೆನಪಿಡಬೇಕು ನಾವು ರಿಯಾಯಿತಿ ದರಗಳು ರಿಯಾಯಿತಿ ದರಗಳ ಬಗ್ಗೆ ಮಾತನಾಡೋಣ ಅದು ಹಣದ ಹಣದ ಸಮಯದ ಮೌಲ್ಯವನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ನಾನು ಪರಮಾಣು ವಿದ್ಯುತ್ ಸ್ಥಾವರ ಬಗ್ಗೆ ಮಾತನಾಡಿದಾಗ ನಾವು ಇದನ್ನು ಮೊದಲೇ ಉಲ್ಲೇಖಿಸಿದ್ದೇವೆ ಮತ್ತು ಅವುಗಳು ಅದರ ಜೀವನದ ಕೊನೆಯಲ್ಲಿ ಅಗಾಧವಾದ ಕಡಿತಗೊಳಿಸುವ ವೆಚ್ಚವನ್ನು ಹೊಂದಿವೆ ಆದ್ದರಿಂದ ನಾವು ನಿವ್ವಳ ಪ್ರಸ್ತುತ ಮೌಲ್ಯವನ್ನು ಲೆಕ್ಕಾಚಾರ ಮಾಡುವಾಗ ಅದನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಆದರೆ ಇದು ಖಂಡಿತವಾಗಿಯೂ ರಿಯಾಯಿತಿ ದರದಿಂದ ಪ್ರಯೋಜನ ಪಡೆಯಲಿದೆ ಏಕೆಂದರೆ ಅದು ವೆಚ್ಚವಾಗಿದೆ ಆದರೆ ಆ ವೆಚ್ಚವು ಹಲವು ವರ್ಷಗಳಲ್ಲಿ ಕೆಳಗೆ ಇಳಿಯಲಿದೆ ಆದ್ದರಿಂದ ಅದರ ಮೌಲ್ಯವು ಇಂದು ತುಂಬಾ ಕಡಿಮೆಯಾಗಿದೆ ಮತ್ತೊಂದೆಡೆ ಆರಂಭಿಕ ವೆಚ್ಚ ಹೆಚ್ಚಿರುವ ಸೌರ ಅಥವಾ ಗಾಳಿ ಅನುಸ್ಥಾಪನೆಯ ಬಗ್ಗೆ ನಾವು ಮಾತನಾಡಿದರೆ ವೆಚ್ಚದ ದೃಷ್ಟಿಯಿಂದ ನಾವು ಹೆಚ್ಚು ಪ್ರಯೋಜನ ಪಡೆಯುವುದಿಲ್ಲ ರಿಯಾಯಿತಿ ದರದಿಂದಾಗಿ ನಾವು ಹೆಚ್ಚು ಪ್ರಯೋಜನ ಪಡೆಯುವುದಿಲ್ಲ ರಿಯಾಯಿತಿಯು ಕೆಲವು ಸಂದರ್ಭಗಳಲ್ಲಿ ಸಹಾಯ ಮಾಡುತ್ತದೆ ಆರಂಭಿಕ ವೆಚ್ಚವು ಹೆಚ್ಚಿರುವ ಮತ್ತು ನಂತರದ ವೆಚ್ಚಗಳು ಕಡಿಮೆ ಇರುವ ಪ್ಲಾಂಟ್ಗಳಿಗೆ ರಿಯಾಯಿತಿಯು ಸಹಾಯ ಮಾಡುವುದಿಲ್ಲ ಆದರೆ ಹೇಗಾದರೂ ನಾವು ಇವೆಲ್ಲವನ್ನೂ ಗಣನೆಗೆ ತೆಗೆದುಕೊಂಡು ವ್ಯಾಖ್ಯಾನಿಸುತ್ತೇವೆ ಮುಂದಿನ ತರಗತಿಯಲ್ಲಿ ಎಲ್ ಸಿ ಓ ಇ ಎಂದರೇನು ಮತ್ತು ಅದು ಏನೆಲ್ಲವನ್ನೂ ಒಳಗೊಳ್ಳುತ್ತದೆ ಎಂಬುದನ್ನು ನೋಡಿ ಇದು ವಿಭಿನ್ನ ಶಕ್ತಿ ಸ್ಥಾಪನೆಗಳು ಅಥವಾ ಶಕ್ತಿ ಉತ್ಪಾದಿಸುವ ಘಟಕಗಳನ್ನು ಹೋಲಿಸಲು ಹೆಚ್ಚು ನ್ಯಾಯಯುತವಾದ ಮಾಪನಗಳಲ್ಲಿ ಒಂದಾಗಿದೆ ಎಂದು ನಾವು ಹೇಳುತ್ತೇವೆ ತುಂಬ ಧನ್ಯವಾದಗಳು ನಾವು ಮುಂದಿನ ತರಗತಿಯಲ್ಲಿ ಎಲ್ ಸಿ ಓ ಇ ನೊಂದಿಗೆ ಮುಂದುವರಿಯುತ್ತೇವೆ